ಈ ಉಪನ್ಯಾಸದಲ್ಲಿ ನಾವು ಡೇಟಾ ನಿರ್ವಹಣೆಯ ಬಗ್ಗೆ ಗಮನ ಹರಿಸೋಣ ಡೇಟಾ ನಿರ್ವಹಣೆ ಎಂದರೇನು ಇದು ಕೇವಲ ಐಐಓಟಿ ಮತ್ತು ಇಂಡಸ್ಟ್ರಿ ೪ ೦ ಸಂದರ್ಭದಲ್ಲಿ ಮಾತ್ರವಲ್ಲ ಒಟ್ಟಾರೆ ಡೇಟಾ ನಿರ್ವಹಣೆ ಎಂದರೇನು ಎಂದು ಅರ್ಥ ಮಾಡಿಕೊಳ್ಳೋಣ ನಂತರ ಹಡೂಪ್ ನಿಂದ ಡೇಟಾ ನಿರ್ವಹಣೆಯನ್ನು ಅರ್ಥ ಮಾಡಿಕೊಳ್ಳೋಣ ಈ ನಿರ್ದಿಷ್ಟ ಮಾಡ್ಯೂಲ್ ನಲ್ಲಿ ವಿವಿಧ ತಂತ್ರಜ್ಞಾನದ ಸಹಾಯದಿಂದ ಅನಾಲಿಟಿಕ್ ಬಗ್ಗೆ ಗಮನ ಹರಿಸೋಣ ನಾವು ಕ್ಲೌಡ್ ನಲ್ಲಿ ಮಷೀನ್ ಲರ್ನಿಂಗ್ ಅನ್ನು ಸೇರಿಸಿಕೊಂಡು ವಿವಿಧ ಅನಾಲಿಟಿಕ್ ತಂತ್ರಜ್ಞಾನಗಳ ಬಗ್ಗೆ ಗಮನ ಹರಿಸೋಣ ನಾವು ಈಗಾಗಲೇ ಮಷೀನ್ ಲರ್ನಿಂಗ್ ಎಐ ಮುಂತಾದವುಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ ಈ ಅನಲಿಟಿಕ್ಸ್ ಅನ್ನು ಮಾಡುವುದಕ್ಕಿಂತ ಮುಂಚೆ ಹೇಗೆ ಡೇಟಾ ವನ್ನು ನಿರ್ವಹಿಸುವುದು ಆದ್ದರಿಂದ ಐಐಓಟಿ ನಲ್ಲಿ ಹೇಗೆ ಡೇಟಾ ನಿರ್ವಹಣೆಯನ್ನು ಮಾಡಬೇಕು ಎಂಬುದನ್ನು ಮೊದಲಿಗೆ ಅರ್ಥ ಮಾಡಿಕೊಂಡು ನಂತರ ಹಡೂಪ್ ಅನ್ನು ಬಳಸಿಕೊಂಡು ಹೇಗೆ ಡೇಟಾ ವನ್ನು ನಿರ್ವಹಿಸಬೇಕು ಎಂಬುದರ ಬಗ್ಗೆ ಗಮನ ಹರಿಸೋಣ ಡೇಟಾ ನಿರ್ವಹಣೆ ಎಂದರೆ ಡೇಟಾ ವನ್ನು ಸಂಗ್ರಹಣೆ ಮಾಡುವುದುಅರ್ಚಿವ್ ಮಾಡುವುದು ಡೇಟಾ ವನ್ನು ಬಳಸಿದ ಮೇಲೆ ಅವುಗಳ ಅವಶ್ಯವಿಲ್ಲದಿದ್ದಲ್ಲಿ ಅದನ್ನು ವಿಲೇವಾರಿ ಮಾಡುವುದು ಡೇಟಾ ದ ಸುರಕ್ಷತೆ ಡೇಟಾ ವನ್ನು ಪ್ರಾಜೆಕ್ಟ್ ಮುಗಿಯುವವರೆಗೂ ಸುರಕ್ಷತೆಯಲ್ಲಿ ಇಡುವುದು ಇತ್ಯಾದಿ ಇವುಗಳು ವಿವಿಧ ಡೇಟಾ ನಿರ್ವಹಣೆಯ ಅವಶ್ಯಕತೆಯ ಕೆಲಸಗಳು ಈ ಎಲ್ಲಾ ಕೆಲಸಗಳು ಕಾರ್ಯವಿಧಾನಗಳ ನೀತಿಯನ್ನು ಅಭಿವೃದ್ಧಿ ಪಡಿಸುವುದನ್ನು ಸಹ ಸೇರಿಕೊಂಡಿವೆ ನಾನು ಮೊದಲೇ ಹೇಳಿದಂತೆ ಇದು ಕೇವಲ ಐಐಓಟಿ ಮತ್ತು ಇಂಡಸ್ಟ್ರಿ ೪ ೦ ಸಂದರ್ಭದಲ್ಲಿ ಅಥವಾ ಹಡೂಪ್ ನಿಂದ ಡೇಟಾ ನಿರ್ವಹಣೆಯನ್ನು ಮಾತ್ರವಲ್ಲ ಇದು ಸಾಮಾನ್ಯವಾಗಿ ಡೇಟಾ ನಿರ್ವಹಣೆಯ ಬಗ್ಗೆ ಇದು ಒಟ್ಟಾರೆ ಡೇಟಾ ನಿರ್ವಹಣೆ ವಿವಿಧ ಡೇಟಾ ನಿರ್ವಹಣೆಯ ಗುಣಲಕ್ಷಣಗಳ ಬಗ್ಗೆ ತಿಳಿಸುತ್ತದೆ

ಈ ಹಿಂದೆ ನಾವು ಐಐಓಟಿ ಮತ್ತು ಐಓಟಿ ನಲ್ಲಿ ಕೈಗಾರಿಕಾ ದೃಷ್ಟಿಯಲ್ಲಿ ಬಿಗ್ ಡೇಟಾ ಪ್ರಸ್ತುತ ಇರುವ ಮುಖ್ಯ ತಂತ್ರಜ್ಞಾನ ಡೇಟಾ ದ ಸ್ವರೂಪ ಬಿಗ್ ಡೇಟಾ ದ ಗುಣಲಕ್ಷಣಗಳ ಬಗ್ಗೆ ಅರ್ಥ ಮಾಡಿಕೊಂಡೆವು ನಾವು ಹಿಂದೆ ೩ವಿ ಯಿಂದ ೭ವಿ ವರೆಗೆ ಬಿಗ್ ಡೇಟಾ ದ ವ್ಯಾಖ್ಯಾನ ವಿವಿಧ ಗುಣಲಕ್ಷಣ ಮುಂತಾದವುಗಳನ್ನು ಚರ್ಚಿಸಿದೆವು ಹೆಚ್ಚಿನ ವೈವಿಧ್ಯತೆಯಿಂದ ಕೂಡಿಕೊಂಡಿರುವ ಬಿಗ್ ಡೇಟಾ ಮತ್ತು ಹೆಚ್ಚಿನ ವೇಗದಲ್ಲಿ ಬರುತ್ತಿರುವ ಡೇಟಾ ಬಗ್ಗೆ ತಿಳಿದುಕೊಂಡೆವು ಈ ಬಿಗ್ ಡೇಟಾ ಒಂದು ರಚನೆರಹಿತ ಡೇಟಾ ಇದನ್ನು ಹೇಗೆ ವ್ಯವಹರಿಸಬೇಕು ಎಂಬುದನ್ನು ನೋಡಿದೆವು ಈ ಉಪನ್ಯಾಸದಲ್ಲಿ ನಾವು ಹಡೂಪ್ ಅನ್ನು ಉಪಯೋಗಿಸಿಕೊಂಡು ಹೇಗೆ ಡೇಟಾ ವನ್ನು ನಿರ್ವಹಣೆ ಮಾಡುವುದು ಎಂಬುದರ ಬಗ್ಗೆ ಗಮನ ಹರಿಸೋಣ ನಾವು ಕ್ಲೌಡ್ ಅನ್ನು ಸಕ್ರಿಯಗೊಳಿಸಬೇಕು ಇದನ್ನು ಈಗಾಗಲೇ ನೋಡಿದ್ದೇವೆ ನಾವು ಮುಂದೆ ಡೇಟಾ ಸೆಂಟರ್ ನೆಟ್ವರ್ಕ್ ಬಗ್ಗೆ ಮತ್ತೊಂದು ಉಪನ್ಯಾಸದಲ್ಲಿ ನೋಡೋಣ ಒಟ್ಟಾರೆ ಡೇಟಾ ದ ನಿರ್ವಹಣೆ ಅನಾಲಿಸಿಸ್ ಪ್ರೊಸೆಸಿಂಗ್ ಮತ್ತು ಡೇಟಾ ದಿಂದ ಅರ್ಥವನ್ನು ಗ್ರಹಿಸುವುದು ಎಲ್ಲವನ್ನೂ ತಿಳಿಯುತ್ತೇವೆ ಸಾಮಾನ್ಯವಾಗಿ ಕೈಗಾರಿಕಾ ಯಂತ್ರೋಪಕರಣಗಳು ಹೆಚ್ಚಿನ ಸಂಖ್ಯೆಯ ವಿಭಿನ್ನ ಸಂವೇದಕಗಳು ಅಕ್ಟುಯೆಟರ್ ಗಳು ಮುಂತಾದ ವಿವಿಧ ಐಓಟಿ ಡಿವೈಸ್ ಗಳನ್ನು ಅಳವಡಿಸಿಕೊಂಡಿರುತ್ತದೆ ಈ ಐಐಓಟಿ ಡಿವೈಸ್ ಗಳು ಬಿಗ್ ಡೇಟಾ ಗುಣಲಕ್ಷಣಗಳನ್ನುಳ್ಳ ದೊಡ್ಡ ಪ್ರಮಾಣದ ಡೇಟಾ ವನ್ನು ಉತ್ಪಾದಿಸುತ್ತವೆ ಆದ್ದರಿಂದ ಈ ರೀತಿಯ ಡೇಟಾ ವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಾಗುತ್ತದೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಈಗಾಗಲೇ ಅರ್ಥ ಮಾಡಿಕೊಂಡಿರುವಂತೆ ಕ್ಲೌಡ್ ನಲ್ಲಿರುವ ವಿವಿಧ ಮಾದರಿಗಳಾದ ಇನ್ಫ್ರಾಸ್ಟ್ರಕ್ಚರ್ ಯಾಸ್ ಎ-ಸರ್ವಿಸ್ ಪ್ಲಾಟ್ಫಾರ್ಮ್ ಯಾಸ್ ಎ-ಸರ್ವಿಸ್ ಮತ್ತು ಸಾಫ್ಟ್ವೇರ್ ಯಾಸ್ ಎ ಸರ್ವಿಸ್ ಗಳು ಸಹಕರಿಸುತ್ತದೆ ಕ್ಲೌಡ್ ನ ಈ ವಿವಿಧ ಮಾದರಿಗಳು ಮತ್ತು ವಾಸ್ತುಶಿಲ್ಪಗಳು ಆನ್ ಡಿಮ್ಯಾಂಡ್ ಸೆಲ್ಫ್ ಸರ್ವಿಸ್ ಆನ್ ಡಿಮ್ಯಾಂಡ್ ಕಂಪ್ಯೂಟೇಷನ್ ಸರ್ವಿಸ್ ಗಳನ್ನು ಅಂತಿಮ ಬಳಕೆದಾರರಿಗೆ ಒದಗಿಸುತ್ತದೆ ಬ್ರಾಡ್ ನೆಟ್ವರ್ಕ್ ಆಕ್ಸೆಸ್ ರಿಸೋರ್ಸ್ ಪೂಲಿಂಗ್ ರಾಪಿಡ್ ಎಲಾಸ್ಟಿಸಿಟಿ ಮೆಷರ್ಡ್ ಸರ್ವಿಸ್ ಮುಂತಾದ ಕಂಪ್ಯೂಟೇಷನ್ ಸಂಪನ್ಮೂಲಗಳನ್ನು ಕ್ಲೌಡ್ ಅಳತೆ ಮಾಡಿ ನಂತರ ಅದರಂತೆ ಸೇವೆಗಳನ್ನು ಕೊಡುತ್ತದೆ ಆದ್ದರಿಂದ ಬಳಸಿರುವ ಸೇವೆಗಳಿಗೆ ಅನುಗುಣವಾಗಿ ಬಿಲ್ ಅನ್ನು ತಯಾರಿಸಲಾಗುತ್ತದೆ ಇವು ಕ್ಲೌಡ್ ಕಂಪ್ಯೂಟಿಂಗ್ ನ ಕೆಲವು ವಿವಿಧ ಗುಣಲಕ್ಷಣಗಳು ಇವು ಡೇಟಾ ನಿರ್ವಹಣೆಯನ್ನು ಜನಪ್ರಿಯವನ್ನಾಗಿ ಮಾಡುವಲ್ಲಿ ಸಹಕರಿಸುತ್ತವೆ ಕ್ಲೌಡ್ ಮಾದರಿಗಳಾದ ಐಆಸ್ ಪಾಸ್ ಸಾಸ್ ಗಳ ಜೊತೆಗೆ ಅವುಗಳ ವಿವಿಧ ಗುಣಲಕ್ಷಣಗಳು ಡೇಟಾ ದ ನಿರ್ವಹಣೆಯಲ್ಲಿ ಸಹಕರಿಸುತ್ತವೆ ಐಓಟಿ ಡಿವೈಸ್ ಗಳಾದ ಸಂವೇದಕಗಳು ಅವುಗಳದ್ದೇ ಆದ ಗುರುತುಗಳನ್ನು ಹೊಂದಿರುತ್ತವೆ ಅವು ದಿನನಿತ್ಯ ಉತ್ಪಾದಿಸುವ ದೊಡ್ಡ ಡೇಟಾ ಗಳನ್ನು ಇಂಟರ್ನೆಟ್ ಮುಖಾಂತರ ಕಳುಹಿಸುತ್ತವೆ ಇದುವೇ ಐಓಟಿ ಯ ದೃಷ್ಟಿಯಲ್ಲಿ ಬಿಗ್ ಡೇಟಾ ಈ ವಿವಿಧ ಸಂವೇದಕಗಳನ್ನು ವಿವಿಧ ಯಂತ್ರೋಪಕರಣಗಳು ಕೈಗಾರಿಕಾ ಯಂತ್ರೋಪಕರಣಗಳು ಮುಂತಾದವುಗಳಲ್ಲಿ ಅಳವಡಿಸಲಾಗಿವೆ ಇವುಗಳು ಮೂಲತಃ ಒಂದನ್ನೊಂದು ಇಂಟರ್ನೆಟ್ ಮೂಲಕ ಸಂಪರ್ಕವನ್ನು ಹೊಂದಿವೆ ಇವು ಐಓಟಿ ಮತ್ತು ಐಐಓಟಿ ಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಡೇಟಾ ವನ್ನು ಉತ್ಪಾದಿಸುತ್ತವೆ ಈ ಡೇಟಾ ಗಳನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ನಾವು ಐಐಓಟಿ ಡೇಟಾ ನಿರ್ವಹಣೆಯಲ್ಲಿ ಮಾತನಾಡುತ್ತೇವೆ ಡೇಟಾ ಸೆಂಟರ್ ನ ಬಗ್ಗೆ ನಾವು ಮತ್ತೊಂದು ಉಪನ್ಯಾಸದಲ್ಲಿ ಮಾತನಾಡುತ್ತೇವೆ ಆದರೆ ಐಐಓಟಿ ಡೇಟಾ ವಿವಿಧ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ ಡೇಟಾ ಸಂಗ್ರಹಣೆ ಡೇಟಾ ನಿರ್ವಹಣೆ ಡೇಟಾ ದ ಸಂಘಟನೆ ಡೇಟಾ ಪ್ರೊಸೆಸಿಂಗ್ ನ ಸಾಮರ್ಥ್ಯವನ್ನು ಅಂದಾಜು ಮಾಡುವುದು ಮತ್ತು ಒದಗಿಸುವುದು ಇತ್ಯಾದಿಗಳನ್ನು ನಿರ್ವಹಿಸಲು ಡೇಟಾ ಸೆಂಟರ್ ತುಂಬಾ ಮುಖ್ಯವಾದದ್ದು ಡೇಟಾ ಸ್ಟೋರೇಜ್ ಡೇಟಾ ನಿರ್ವಹಣೆ ಡೇಟಾ ದ ಸಂಘಟನೆ ಡೇಟಾ ಪ್ರೊಸೆಸಿಂಗ್ ನ ಸಾಮರ್ಥ್ಯವನ್ನು ಅಂದಾಜು ಮಾಡುವುದು ಮತ್ತು ಒದಗಿಸುವುದು ಸಾಕಷ್ಟು ನೆಟ್ವರ್ಕ್ ಮೂಲಸೌಕರ್ಯಗಳನ್ನು ಒದಗಿಸುವುದು ಶಕ್ತಿಯ ಬಳಕೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಡೇಟಾ ವನ್ನು ಉಳಿಸಿಕೊಳ್ಳಲು ಬ್ಯಾಕ್ಅಪ್ ಮಾಡುವುದು ಈ ಡೇಟಾ ದಿಂದ ವ್ಯಾಪಾರ ಆಧಾರಿತ ಕಾರ್ಯತಂತ್ರದ ಪರಿಹಾರವನ್ನು ಅಭಿವೃದ್ಧಿಪಡಿಸುವುದು ಅಸ್ತಿತ್ವದಲ್ಲಿರುವ ಡೇಟಾ ವನ್ನು ಅನಲೈಜ್ ಮಾಡಲು ಮತ್ತು ವ್ಯವಹಾರ ಕಾರ್ಯಾಚರಣೆಯಲ್ಲಿನ ಸಮಸ್ಯೆಗಳನ್ನು ಕಂಡುಹಿಡಿಯಲು ವ್ಯವಹಾರಕ್ಕೆ ಸಹಾಯ ಮಾಡುವುದು ಇತ್ಯಾದಿಗಳಲ್ಲಿ ಡೇಟಾ ಸೆಂಟರ್ ಸಹಕರಿಸುತ್ತದೆ ಐಐಓಟಿ ಯ ದೃಷ್ಟಿಯಿಂದ ಇವು ಕೆಲವು ಮುಖ್ಯವಾದ ಡೇಟಾ ನಿರ್ವಹಣಾ ಅಂಶಗಳು ಮತ್ತೊಂದು ಉಪನ್ಯಾಸದಲ್ಲಿ ನಾವು ಯಾವ ರೀತಿ ಈ ಡೇಟಾ ನಿರ್ವಹಣೆಯ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ಡೇಟಾ ಸೆಂಟರ್ ಹೇಗೆ ಸಹಕರಿಸುತ್ತದೆ ಎಂಬುದನ್ನು ನೋಡೋಣ ಒಟ್ಟಾರೆ ಡೇಟಾ ನಿರ್ವಹಣೆಯ ಕೆಲಸವು ಡೇಟಾ ಉತ್ಪಾದನೆಯಿಂದ ಪ್ರಾರಂಭಿಸಿ ನಂತರ ಡೇಟಾ ಪಡೆಯುವುದು ಡೇಟಾ ವನ್ನು ಸ್ಟೋರ್ ಮಾಡಿ ಅನಲೈಜ್ ಮಾಡುವುದು ಡೇಟಾ ನಿರ್ವಹಣೆಯ ಈ ನಾಲ್ಕು ಹಂತಗಳಲ್ಲಿ ಪ್ರತಿಯೊಂದಕ್ಕೂ ಅನುಗುಣವಾದ ಗುಣಲಕ್ಷಣಗಳನ್ನು ಉಲ್ಲೇಖಿಸಿದೆ ಇಲ್ಲಿ ೨ ವಿಷಯಗಳ ಮೇಲೆ ಹೈಲೈಟ್ ಮಾಡುತ್ತೇನೆ ಒಂದು ಸ್ಟೋರೇಜ್ ಸಂಗ್ರಹಣೆಗಾಗಿ ನಾವು ಕ್ಲೌಡ್ ಅನ್ನು ಉಪಯೋಗಿಸುತ್ತೇವೆ ಕ್ಲೌಡ್ ಒಂದೇ ಅಲ್ಲ ರಚನೆರಹಿತ ಡೇಟಾ ದ ಡೇಟಾಬೇಸ್ ನಲ್ಲಿ ನೋಎಸ್ಕ್ಯೂಎಲ್ ಪ್ರಶ್ನೆಯನ್ನು ನಿರ್ವಹಿಸುವಲ್ಲಿ ಸಹಾಯಕಾರಿಯಾಗಿರುವ ಹಡೂಪ್ ಜೊತೆಗೆ ಮ್ಯಾಪ್ ರೆಡ್ಯೂಸ್ ಮುಂತಾದವುಗಳನ್ನು ಉಪಯೋಗಿಸುತ್ತೇವೆ ಒಂದುವೇಳೆ ನೀವು ರಚನಾತ್ಮಕ ಡೇಟಾ ವನ್ನು ರಿಲೇಶನಲ್ ಟೇಬಲ್ ನಲ್ಲಿ ಸ್ಟೋರ್ ಮಾಡಿದ್ದರೆ ಆಗ ಎಸ್ಕ್ಯೂಎಲ್ ಅನ್ನು ಕ್ವೆರಿ ಗಾಗಿ ಉಪಯೋಗಿಸಬಹುದು ಆದರೆ ನೀವು ರಚನೆರಹಿತ ಡೇಟಾ ವನ್ನು ಹೊಂದಿದ್ದರೆ ನೋಎಸ್ಕ್ಯೂಎಲ್ ನ ಸಹಾಯವನ್ನು ಪಡೆಯಬಹುದು ನೋಎಸ್ಕ್ಯೂಎಲ್ ಹಡೂಪ್ ಮತ್ತು ಮ್ಯಾಪ್ ರೆಡ್ಯೂಸ್ ಗಳ ಜೊತೆ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತದೆ ಈ ಸ್ಲೈಡ್ ನಲ್ಲಿ ಮೂಲತಃ ಡೇಟಾ ಸಂಗ್ರಹಣೆ ಕ್ವೆರಿ ಮತ್ತು ಅನಾಲಿಸಿಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಅನಾಲಿಸಿಸ್ ನಲ್ಲಿ ತುಂಬಾ ಕಂಪ್ಯೂಟೇಷನಲ್ ತಂತ್ರಜ್ಞಾನಗಳಿವೆ ಅವುಗಳು ಯಾವುವೆಂದರೆ ಬ್ಲೂಮ್ ಫೈಲಟ್ರ್ಸ್ ಪ್ಯಾರಲಲ್ ಕಂಪ್ಯೂಟಿಂಗ್ ತಂತ್ರಜ್ಞಾನ ಹಾಶಿಂಗ್ ಇಂಡೆಕ್ಸಿಂಗ್ ಮಷೀನ್ ಲರ್ನಿಂಗ್ ಕ್ಲಸ್ಟರಿಂಗ್ ನ್ಯೂರಲ್ ನೆಟ್ವರ್ಕ್ಸ್ ಎಸ್ ವಿ ಎಂ ಬಳಸಿಕೊಂಡು ಕ್ಲಾಸಿಫಿಕೇಶನ್ ಮುಂತಾದವು ಇದು ಡೇಟಾ ಉತ್ಪಾದನೆಯಿಂದ ಪ್ರಾರಂಭಿಸಿ ಡೇಟಾ ದ ಸ್ವಾಧೀನ ಡೇಟಾ ಸಂಗ್ರಹಣೆ ಕಡೆಗೆ ಡೇಟಾ ಅನಾಲಿಸಿಸ್ ವರೆಗೆ ಇರುತ್ತದೆ ಡೇಟಾ ಗಳು ವಿವಿಧ ಮೂಲಗಳಿಂದ ಉತ್ಪತ್ತಿಯಾಗಬಹುದು ಅದು ಉದ್ಯಮ ಡೇಟಾ ಅಂದರೆ ವ್ಯಾಪಾರ ಡೇಟಾ ಮಾರಾಟ ಡೇಟಾ ಹಣಕಾಸು ಡೇಟಾ ಉತ್ಪಾದಕತೆ ಡೇಟಾ ದಾಸ್ತಾನು ಡೇಟಾ ಮುಂತಾದವುಗಳು ಐಓಟಿ ಡೇಟಾ ಅಂದರೆ ವಿವಿಧ ಕೈಗಾರಿಕೆಗಳಲ್ಲಿ ಇರುವ ಯಂತ್ರಗಳಲ್ಲಿ ಇರುವ ಸಂವೇದಕಗಳು ಮತ್ತು ಐಓಟಿ ಡಿವೈಸ್ ಗಳು ನಿರಂತರವಾಗಿ ಡೇಟಾ ವನ್ನು ಉತ್ಪಾದಿಸುತ್ತವೆ ನಾವು ಈ ಡೇಟಾ ಗಳ ಬಗ್ಗೆ ಮಾತನಾಡೋಣ ಜೈವಿಕ ತಂತ್ರಜ್ಞಾನದಿಂದ ಅಂದರೆ ಜೀನ್ ಅನುಕ್ರಮದಿಂದವೈದ್ಯಕೀಯ ಚಿಕಿತ್ಸಾಲಯದಿಂದ ಮತ್ತು ಆರ್ ಮತ್ತು ಡಿ ಬಿಗ್ ಡೇಟಾ ವನ್ನು ಪಡೆಯುತ್ತೇವೆ ಪರಮಾಣು ವಿದ್ಯುತ್ ಸ್ಥಾವರಗಳು ದೂರದರ್ಶಕಗಳಂತಹ ಖಗೋಳ ಸಾಧನಗಳು ನಿರಂತರವಾಗಿ 24x7 ರಚನಾರಹಿತವಾದ ಡೇಟಾ ವನ್ನು ತಯಾರಿಸುತ್ತವೆ ಈ ತರಹದ ಡೇಟಾ ವನ್ನು ನಾವು ನಿರ್ವಹಿಸಬೇಕು ನಾವು ಹೇಗೆ ಡೇಟಾ ಸೊರ್ಸ್ ಗಳಿಗೆ ಲಾಗಿನ್ ಆಗಿ ಸ್ವಯಂಚಾಲಿತವಾಗಿ ಉತ್ಪಾದನೆಯಾಗುವ ಡೇಟಾ ವನ್ನು ಸಂಗ್ರಹಿಸುತ್ತೇವೆ ಎಂಬುದು ಬಹಳ ಮುಖ್ಯವಾದದ್ದು ಸಂವೇದನಾಶೀಲ ಡೇಟಾ ಗಳಾದ ಧ್ವನಿ ತರಂಗ ಧ್ವನಿ ತರಂಗ ಕಂಪನ ರಾಸಾಯನಿಕ ಪ್ರವಾಹ ಹವಾಮಾನ ಒತ್ತಡ ತಾಪಮಾನ ಇತ್ಯಾದಿಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಭೌಗೋಳಿಕ ಸ್ಥಳಗಳು ೨ಡಿ ಬಾರ್ ಕೋಡಿಂಗ್ ಚಿತ್ರಗಳು ವಿಡಿಯೋ ಗಳು ಮುಂತಾದ ಸಂಕೀರ್ಣವಾದ ಮತ್ತು ವೈವಿಧ್ಯಮಯವಾದ ಡೇಟಾ ಗಳನ್ನೂ ವಿವಿಧ ಮೊಬೈಲ್ ಸಾಧನಗಳಿಂದ ಸಂಗ್ರಹಿಸಬಹುದು ಡೇಟಾ ಟ್ರಾನ್ಸ್ಮಿಷನ್ ನೆಟ್ವರ್ಕ್ ನ ಮುಖಾಂತರ ಹೇಗೆ ಆಗುತ್ತದೆ ಇಂಟರ್ ಕನೆಕ್ಟ್ ಆಗಿರುವ ಇಂಟರ್ ಡೇಟಾ ಕೇಂದ್ರ ಇಂಟ್ರಾ ಡೇಟಾ ಕೇಂದ್ರ ಗಳಲ್ಲಿ ಡೇಟಾ ಹೇಗೆ ಸಂಚರಿಸುತ್ತದೆ ಎಂಬುದನ್ನು ನಾವು ಮತ್ತೊಂದು ಉಪನ್ಯಾಸದಲ್ಲಿ ನೋಡೋಣ ಡೇಟಾ ಡೇಟಾ ಸೆಂಟರ್ ನ ಒಳಗೆ ಮತ್ತು ಹೊರಗೆ ಹೇಗೆ ಸಂಚರಿಸುತ್ತದೆ ಎಂಬುದು ಬಹಳ ಮುಖ್ಯವಾದದ್ದು ಡೇಟಾ ದ ಪೂರ್ವ ಪ್ರಕ್ರಿಯೆಯಾದ ಡೇಟಾ ಸಂಗ್ರಹಣೆ ಬೇಡದಿರುವ ಡೇಟಾ ಪುರಾವರ್ತಿತ ಡೇಟಾ ಇತ್ಯಾದಿಗಳು ವಿವಿಧ ಅಗತ್ಯತೆಗಳಾದ ಏಕೀಕರಣ ಶುಚಿಗೊಳಿಸುವಿಕೆ ಪುರಾವರ್ತಿತ ಡೇಟಾ ವನ್ನು ತಗ್ಗಿಸುವಿಕೆಯಲ್ಲಿ ಬೇಕಾಗುತ್ತವೆ ಡೇಟಾ ಏಕೀಕರಣವು ವಿವಿಧ ಮೂಲಗಳಿಂದ ಹುಟ್ಟಿ ವಿವಿಧ ಚಾನಲ್ ಗಳಿಂದ ಆಗಮಿಸುತ್ತಿರುವ ಡೇಟಾ ವನ್ನು ಒಗ್ಗೂಡಿಸುವಿಕೆ ಎಂಬುದರ ಬಗ್ಗೆ ಮಾತನಾಡುತ್ತದೆ ಡೇಟಾ ಸ್ವಚ್ಛಗೊಳಿಸುವಿಕೆ ಎಂದರೆ ಅಪೂರ್ಣವಾದ ತಪ್ಪಾದ ಅಸಮಂಜಸವಾದ ಡೇಟಾ ವನ್ನು ತೆಗೆದು ಹಾಕುವುದು ಎಂದರ್ಥ ಪುನರಾವರ್ತಿತ ಡೇಟಾ ವನ್ನು ಪತ್ತೆ ಮಾಡಿ ಫಿಲ್ಟರ್ ಮಾಡುವುದರಿಂದ ಅನಗತ್ಯವಾದ ಡೇಟಾ ಸೀಮಿತ ಸಂಪನ್ಮೂಲಗಳಿಂದ ಮತ್ತು ನೆಟ್ವರ್ಕ್ ಗಳಿಂದ ಹಾದು ಹೋಗುವುದನ್ನು ಪೂರ್ವ ಪ್ರಕ್ರಿಯೆಯಲ್ಲಿ ತಡೆಗಟ್ಟಬಹುದು ಮೊದಲೇ ಹೇಳಿದಂತೆ ವಿವಿಧ ಡೇಟಾಬೇಸ್ ಗಳಾದ ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಲ್ಲದ ಡೇಟಾಬೇಸ್ ಗಳಲ್ಲಿ ಡೇಟಾ ವನ್ನು ನೋಎಸ್ಕ್ಯೂಎಲ್ ನಲ್ಲಿ ಸಂಗ್ರಹಿಸುವುದು ಬಹಳ ಮುಖ್ಯವಾದದ್ದು ಕೀ ವ್ಯಾಲ್ಯೂ ಡೇಟಾಬೇಸ್ ಕಾಲಂ ಓರಿಎಂಟೆಡ್ ಡೇಟಾಬೇಸ್ ಮತ್ತು ಡಾಕ್ಯುಮೆಂಟ್ ಓರಿಎಂಟೆಡ್ ಡೇಟಾಬೇಸ್ ಮತ್ತು ಅವುಗಳಲ್ಲಿನ ಡೇಟಾ ವನ್ನು ಹೇಗೆ ಹ್ಯಾಂಡಲ್ ಮಾಡುವ ತಂತ್ರಜ್ಞಾನವನ್ನು ನೋಎಸ್ಕ್ಯೂಎಲ್ ಬೆಂಬಲಿಸುತ್ತದೆ ಜಿ ಎಫ್ ಎಸ್ ಒಂದು ಗೂಗಲ್ ಫೈಲ್ ಸಿಸ್ಟಮ್ ಇದು ಡಿಸ್ಟ್ರಿಬ್ಯುಟೆಡ್ ಫೈಲ್ ಸಿಸ್ಟಮ್ ಇದರಲ್ಲಿ ದೊಡ್ಡ ಪ್ರಮಾಣದ ಫೈಲ್ ಗಳನ್ನು ಸಂಗ್ರಹಿಸಬಹುದು ಹಡೂಪ್ ಡಿಸ್ಟ್ರಿಬ್ಯುಟೆಡ್ ಫೈಲ್ ಸಿಸ್ಟಮ್ ಮತ್ತೊಂದು ಉದಾಹರಣೆ ಕಾಸ್ ಮೋಸ್ ಎಫ್ ಎಸ್ ಇದು ಸಹ ಡೇಟಾ ವನ್ನು ಸಂಗ್ರಹಿಸುವುದಕ್ಕೆ ಒಂದು ಫೈಲ್ ಸಿಸ್ಟಮ್ ಈ ವಿವಿಧ ತಂತ್ರಜ್ಞಾನದಿಂದ ಐಐಓಟಿ ಯ ಕೈಗಾರಿಕಾ ಡೇಟಾ ದ ನಿರ್ವಹಣೆ ಮಾಡಬಹುದು ಕೈಗಾರಿಕಾ ಡೇಟಾ ನಿರ್ವಹಣೆಯನ್ನು ಸಂಯೋಜಿಸಿ ವಿವಿಧ ಪ್ರೊಸೆಸಿಂಗ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಿಂದ ಬಂದ ಡೇಟಾ ದ ನಿರ್ವಹಣೆಯನ್ನು ಮಾಡಬಹುದು ಅಂದರೆ ಮೂಲತಃ ಕೈಗಾರಿಕಾ ಡೇಟಾ ವನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿ ಮೌಲ್ಯವನ್ನು ಅಂತಿಮ ಬಳಕೆದಾರರಿಗೆ ಸರಿಯಾಗಿ ತಲುಪಿಸುವುದು ತುಂಬಾ ಮುಖ್ಯ ಕೈಗಾರಿಕಾ ಡೇಟಾ ಸನ್ನಿವೇಶದಲ್ಲಿ ಡೇಟಾ ದ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಬೇಕು ನಿರಂತರವಾಗಿ ಬರುತ್ತಿರುವ ಡೇಟಾ ದ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಅದರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಇಲ್ಲದಿದ್ದಲ್ಲಿ ಮುಂದೆ ಡೇಟಾ ದಿಂದ ಇಂಟೆಲಿಜೆನ್ಸ್ ಅನ್ನು ಅಥವಾ ಅರ್ಥವನ್ನು ಪಡೆಯಲು ಅಸಾಧ್ಯ ಡೇಟಾ ಲಭ್ಯತೆ ಅಗತ್ಯವಿದ್ದಾಗ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ಸಹಕರಿಸುತ್ತದೆ ನಿರ್ದಿಷ್ಟ ಉತ್ಪಾದನಾ ಘಟಕದ ಉತ್ಪಾದನಾ ಡೇಟಾ ಗಳಾದ ಕಚ್ಚಾ ವಸ್ತುಗಳ ಬಳಕೆ ಉತ್ಪಾದನಾ ವಿಶೇಷಣಗಳು ಶಕ್ತಿಯ ಬಳಕೆ ಇನ್ನಿತರ ವಿಷಯಗಳ ಮಾಹಿತಿಯು ಲಭ್ಯವಾಗುತ್ತದೆ ಇವು ಕೈಗಾರಿಕೆಯ ಡೇಟಾ ನಿರ್ವಹಣೆಯ ಅನುಕೂಲಗಳು ನಾವು ಸ್ವಯಂಚಾಲಿತ ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸಬೇಕಾಗಿದೆ ಅದು ಈ ಎಲ್ಲಾ ಡೇಟಾ ನಿರ್ವಹಣಾ ಚಟುವಟಿಕೆಗಳನ್ನು ಸ್ವಾಯತ್ತವಾಗಿ ಮಾಡುತ್ತದೆ ಆದ್ದರಿಂದ ಐಐಓಟಿ ಸನ್ನಿವೇಶಗಳಲ್ಲಿ ಡೇಟಾ ನಿರ್ವಹಣೆಗೆ ಜನಪ್ರಿಯ ತಂತ್ರಜ್ಞಾನವನ್ನು ಹಡೂಪ್ ಹೇಗೆ ಬಳಸಬಹುದೆಂಬುದಕ್ಕೆ ಒಂದು ನಿರ್ದಿಷ್ಟ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಹಾಗಾದರೆ ಹಡೂಪ್ ಎಂದರೇನು ಹಡೂಪ್ ಮೂಲತಃ ಅಪಾಚೆ ಯ ಬಹಳ ಜನಪ್ರಿಯ ತಂತ್ರಜ್ಞಾನವಾಗಿದೆ ದೊಡ್ಡ ಡೇಟಾಸೆಟ್ ಗಳ ವಿತರಣಾ ಪ್ರಕ್ರಿಯೆಗೆ ಸಾಫ್ಟ್ವೇರ್ ಫ್ರೇಮ್ವರ್ಕ್ ಅನ್ನು ನೀಡುತ್ತದೆ ಆದ್ದರಿಂದ ಜಿಎಫ್ಎಸ್ ಮತ್ತು ಮ್ಯಾಪ್ರೆಡ್ಯೂಸ್ ಎಚ್ಡಿಎಫ್ಎಸ್ ಘಟಕಗಳು ಮುಕ್ತವಾದ ಮೂಲ ಅನುಷ್ಠಾನವಾಗಿವೆ ಇವೆಲ್ಲವೂ ಹಡೂಪ್ ನ ವಿಭಿನ್ನ ಅಂಶಗಳಾಗಿವೆ ಆದ್ದರಿಂದ ಹಡೂಪ್ ನಲ್ಲಿ ವಿಭಿನ್ನ ಬಿಲ್ಡಿಂಗ್ ಬ್ಲಾಕ್ ಗಳಿವೆ ಅವುಗಳಲ್ಲಿ ಮೊದಲನೆಯದು ಒಂದು ಸಾಮಾನ್ಯ ಘಟಕ ಇದು ಮೂಲತಃ ಇತರ ಹಡೂಪ್ ಘಟಕಗಳನ್ನು ಬೆಂಬಲಿಸುವ ಉಪಯುಕ್ತತೆಗಳನ್ನು ಒಳಗೊಂಡಿರುವ ಮಾಡ್ಯೂಲ್ ಆಗಿದೆ ಅವುಗಳನ್ನು ನಾನು ನಂತರ ತಿಳಿಸುತ್ತೇನೆ ಹಡೂಪ್ ನಲ್ಲಿ ಎಚ್ಡಿಎಫ್ಎಸ್ ಕೇಂದ್ರ ವಿಷಯವಾಗಿದೆ ಎಚ್ಡಿಎಫ್ಎಸ್ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಹಡೂಪ್ ನ ತಿರುಳು ಕೂಡ ಇದು ವ್ಯವಸ್ಥೆಯಲ್ಲಿನ ವಿವಿಧ ನೋಡ್ ಗಳಲ್ಲಿ ವಿಶ್ವಾಸಾರ್ಹ ಡೇಟಾ ಸಂಗ್ರಹಣೆಯನ್ನು ಒದಗಿಸುತ್ತದೆ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಎಚ್ಡಿಎಫ್ಎಸ್ ನ ಸಹಾಯದಿಂದ ನೋಡ್ ಗಳ ನಡುವೆ ತ್ವರಿತ ಡೇಟಾ ವರ್ಗಾವಣೆ ಸಾಧ್ಯವಾಗಲಿದೆ ಇದು ದೋಷ ಸಹಿಷ್ಣು ಸೆಷನ್ ಅಟ್ರಿಬ್ಯೂಟ್ ಇದು ಎಚ್ಡಿಎಫ್ಎಸ್ ವಾಸ್ತುಶಿಲ್ಪದಲ್ಲಿ ಅಂತರ್ಗತವಾಗಿರುತ್ತದೆ ಈ ಎಚ್ಡಿಎಫ್ಎಸ್ ವಾಸ್ತುಶಿಲ್ಪವನ್ನು ನಾನು ನಂತರ ನಿಮಗೆ ತೋರಿಸುತ್ತೇನೆ ಎಚ್ಡಿಎಫ್ಎಸ್ ವಾಸ್ತುಶಿಲ್ಪವು ಮೂಲತಃ ವಿಭಿನ್ನ ಪದರಗಳನ್ನು ಹೊಂದಿದೆ ಮತ್ತು ಈ ಒಂದು ಪದರದಲ್ಲಿ ಮೂಲತಃ ಡೇಟಾ ವನ್ನು ಒಳಗೊಂಡಿರುವ ಬ್ಲಾಕ್ ಗಳು ಆದ್ದರಿಂದ ಎಚ್ಡಿಎಫ್ಎಸ್ ನಲ್ಲಿ ಏನಾಗುತ್ತದೆ ಎಂದರೆ ಈ ಬ್ಲಾಕ್ ಗಳನ್ನು ಪುನರಾವರ್ತಿಸಲಾಗುತ್ತದೆ ಆದ್ದರಿಂದ ಮೂಲತಃ ವಿಭಿನ್ನ ಡೇಟಾ ನೋಡ್ ಗಳು ಈ ಡೇಟಾ ನೋಡ್ ಗಳು ಮೂಲತಃ ವಿಭಿನ್ನ ಬ್ಲಾಕ್ ಗಳನ್ನು ಹೊಂದಿವೆ ಮತ್ತು ಈ ಪ್ರತಿಯೊಂದು ಬ್ಲಾಕ್ ಗಳನ್ನು ಅನೇಕ ಡೇಟಾ ನೋಡ್ ಗಳಲ್ಲಿ ಪುನರಾವರ್ತಿಸಲಾಗುತ್ತದೆ ನಾನು ನಿಮಗೆ ನಂತರ ಹೇಳುತ್ತೇನೆ ಆದ್ದರಿಂದ ಇದು ಮೂಲತಃ ತಪ್ಪು ಸಹಿಷ್ಣುತೆಯನ್ನು ಖಾತ್ರಿಗೊಳಿಸುತ್ತದೆ ಈ ವಿಭಿನ್ನ ಬ್ಲಾಕ್ ಗಳಲ್ಲಿ ಯಾವುದಾದರೂ ತಪ್ಪು ಸಂಭವಿಸಿದಲ್ಲಿ ಇತರ ಬ್ಲಾಕ್ ಗಳು ಈ ವಿಭಿನ್ನ ಬ್ಲಾಕ್ ಗಳ ಪ್ರತಿಕೃತಿಗಳು ಇತರ ಡೇಟಾ ನೋಡ್ ಗಳಲ್ಲಿವೆ ಆದ್ದರಿಂದ ಹಡೂಪ್ ನ ಮತ್ತೊಂದು ಬಿಲ್ಡಿಂಗ್ ಬ್ಲಾಕ್ ಮ್ಯಾಪ್ರೆಡ್ಯೂಸ್ ಇದು ಹೆಚ್ಚಿನ ಸಂಖ್ಯೆಯ ಡೇಟಾಬೇಸ್ ಗಳನ್ನು ಸಮಾನಾಂತರವಾಗಿ ಸಂಸ್ಕರಿಸುವ ಫ್ರೇಮ್ವರ್ಕ್ ಇದು ಮ್ಯಾಪ್ರೆಡ್ಯೂಸ್ ಇದು ಹಡೂಪ್ ಗೆ ಮುಖ್ಯವಾಗಿದೆ ಆದರೆ ಹೆಚ್ಚಿನ ಸಂಖ್ಯೆಯ ವಿವಿಧ ರೀತಿಯ ಅಲ್ಗೊರಿದಮ್ ಗಳನ್ನೂ ಒಳಗೊಂಡಿದೆ ಇದು ಮೂಲತಃ ಹಡೂಪ್ ಬಳಸುವ ಫ್ರೇಮ್ವರ್ಕ್ ಇದು ಯಾರ್ನ ಮೂಲತಃ ಮುಂದಿನ ತಲೆಮಾರಿನ ಮ್ಯಾಪ್ರೆಡ್ಯೂಸ್ ಆಗಿದ್ದು ಇದು ಹಡೂಪ್ ಕ್ಲಸ್ಟರ್ ನಲ್ಲಿ ಚಾಲನೆಯಲ್ಲಿರುವ ವಿವಿಧ ಕಂಪ್ಯೂಟರ್ ಗಳ ವಿಭಿನ್ನ ಅಪ್ಲಿಕೇಶನ್ ಗಳಿಗೆ ಸಿಪಿಯು ಮೆಮೊರಿ ಯನ್ನು ನಿಯೋಜಿಸುತ್ತದೆ ಹಡೂಪ್ ಕೇಂದ್ರವಾಗಿರುವ ಎಚ್ಡಿಎಫ್ಎಸ್ ಹೀಗೆ ಕಾಣುತ್ತದೆ ಆದ್ದರಿಂದ ಎಚ್ಡಿಎಫ್ಎಸ್ ನಲ್ಲಿ 2 ಬಗೆಯ ನೋಡ್ ಗಳಿವೆ ಒಂದು ನೇಮ್ನೋಡ್ ಇನ್ನೊಂದು ಡಾಟಾನೋಡ್ ನೇಮ್ ನೋಡ್ ಕೇಂದ್ರೀಕೃತ ನೋಡ್ ಮತ್ತು ನಿರ್ದಿಷ್ಟ ಜಾಬ್ ಟ್ರ್ಯಾಕರ್ ಇದು ಕೇಂದ್ರೀಕೃತ ನೋಡ್ ಆಗಿದೆ ಮತ್ತು ಇದು ವಿಭಿನ್ನ ಟಾಸ್ಕ್ ಟ್ರ್ಯಾಕರ್ ಗಳನ್ನು ಹೊಂದಿದೆ ಇವುಗಳನ್ನು ಮೂಲತಃ ಡೇಟಾ ನೋಡ್ ಗಳಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ ಈ ನೇಮ್ನೋಡ್ ಮೂಲತಃ ಕೇಂದ್ರೀಕೃತ ನೋಡ್ ವಿಭಿನ್ನ ಫೈಲ್ ಗಳ ಬಗ್ಗೆ ಎಲ್ಲಾ ಮೆಟಾಡೇಟಾ ವನ್ನು ನಿರ್ವಹಿಸುತ್ತದೆ ವಿಭಿನ್ನ ಫೈಲ್ ಗಳ ವಿಭಿನ್ನ ಮೆಟಾಡೇಟಾ ವನ್ನು ಮೂಲತಃ ನೇಮ್ನೋಡ್ ನಲ್ಲಿ ನಿರ್ವಹಿಸಲಾಗುತ್ತದೆ ಡೇಟಾನೋಡ್ ಗಳು ವಿತರಿಸಿದ ನೋಡ್ ಟಾಸ್ಕ್ ಟ್ರ್ಯಾಕರ್ ಇತ್ಯಾದಿಗಳು ಇವು ನಿಜವಾದ ಡೇಟಾ ವನ್ನು ಸಂಗ್ರಹಿಸುತ್ತವೆ ಮತ್ತು ಈ ಫೈಲ್ ಗಳನ್ನು ವಿಭಿನ್ನ ಬ್ಲಾಕ್ ಗಳಾಗಿ ವಿಂಗಡಿಸಲಾಗಿದೆ ಮತ್ತು ಈ ಪ್ರತಿಯೊಂದು ವಿಭಿನ್ನ ಬ್ಲಾಕ್ ಗಳನ್ನು ಪುನರಾವರ್ತಿಸಲಾಗುತ್ತದೆ ಮತ್ತು ನಾನು ಇದನ್ನು ಮೊದಲೇ ಹೇಳಿದ್ದೇನೆ ಈ ವಿಭಿನ್ನ ಬ್ಲಾಕ್ ಗಳು ತಮ್ಮದೇ ಆದ ಡೇಟಾ ವನ್ನು ಹೊಂದಿವೆ ಡೇಟಾ ವನ್ನು ಈ ವಿಭಿನ್ನ ಡೇಟಾನೋಡ್ ಗಳಲ್ಲಿ ಪುನರಾವರ್ತಿಸಲಾಗುತ್ತದೆ ಮತ್ತು ಇದು ಎಚ್ಡಿಎಫ್ಎಸ್ ನ ವಾಸ್ತುಶಿಲ್ಪ ಆದ್ದರಿಂದ ನೇಮ್ನೋಡ್ ಮೂಲತಃ ಕೇಂದ್ರೀಕೃತ ಘಟಕವಾಗಿದ್ದು ಅದು ಫೈಲ್ ಸಿಸ್ಟಮ್ ಬಗ್ಗೆ ಮೆಟಾಡೇಟಾ ವನ್ನು ಸಂಗ್ರಹಿಸುತ್ತದೆ ಇದು ಡೇಟಾ ನೋಡ್ ಗಳನ್ನು ಬ್ಲಾಕ್ ಗಳಿಗೆ ಮ್ಯಾಪ್ ಮಾಡಲು ಎರಡು ಮೆಮೊರಿ ಟೇಬಲ್ ಗಳನ್ನು ನಿರ್ವಹಿಸುತ್ತದೆ ಆದ್ದರಿಂದ ನೇಮ್ನೋಡ್ ಡೇಟಾ ನೋಡ್ ಗಳೊಂದಿಗೆ ಸಂಪರ್ಕ ಹೊಂದಿದೆ ಡೇಟಾ ನೋಡ್ ನಲ್ಲಿ ನಿಜವಾದ ಡೇಟಾ ದ ಸಂಗ್ರಹಣೆ ಆಗಿರುತ್ತದೆ ಆದ್ದರಿಂದ ಈ ಡೇಟಾ ನೋಡ್ ಗಳು ಒಂದಕ್ಕೊಂದು ಪರಸ್ಪರ ಸಂಬಂಧ ಹೊಂದಿವೆ ಅವು ಅಸಮತೋಲನಗೊಳ್ಳಬಹುದು ಈ ಡೇಟಾನೋಡ್ ಪದರದಲ್ಲಿ ಅವು ಪರಸ್ಪರ ಡೇಟಾ ವನ್ನು ಪುನರಾವರ್ತಿಸಬಹುದು ಮತ್ತು ಅವು ನಿಯತಕಾಲಿಕವಾಗಿ ಬ್ಲಾಕ್ ಮಾಹಿತಿಯೊಂದಿಗೆ ನೇಮ್ನೋಡ್ ಅನ್ನು ನವೀಕರಿಸುತ್ತವೆ ಆದ್ದರಿಂದ ನೇಮ್ನೋಡ್ ಸರಿಯಾದ ನವೀಕರಿಸಿದ ಮೆಟಾಡೇಟಾ ವನ್ನು ಹೊಂದಿದೆ ಆದ್ದರಿಂದ ಡೇಟಾ ನೋಡ್ ಗಳನ್ನು ನವೀಕರಿಸುವ ಮೊದಲು ಈ ಡೇಟಾ ದ ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಆ ಚೆಕ್ಸಮ್ ಅನ್ನು ಪರಿಶೀಲಿಸುತ್ತದೆ ಆದ್ದರಿಂದ ಜಾಬ್ ಟ್ರ್ಯಾಕರ್ ಮೂಲತಃ ನೇಮ್ ನೋಡ್ ಗಳಲ್ಲಿ ಚಾಲನೆಯಲ್ಲಿದೆ ಮತ್ತು ಟಾಸ್ಕ್ ಟ್ರ್ಯಾಕರ್ ಗಳು ಡೇಟಾ ನೋಡ್ ನಲ್ಲಿನ ಕಾರ್ಯದಲ್ಲಿ ಚಾಲನೆಯಲ್ಲಿವೆ ಆದ್ದರಿಂದ ಈ ಜಾಬ್ ಟ್ರ್ಯಾಕರ್ ಬಳಕೆದಾರರ ಕೆಲಸವನ್ನು ಸ್ವೀಕರಿಸುತ್ತದೆ ಮತ್ತು ಮ್ಯಾಪಿಂಗ್ ಪರಿಕಲ್ಪನೆಯನ್ನು ಬಳಸಿಕೊಂಡು ಎಷ್ಟು ಕಾರ್ಯಗಳು ನಡೆಯುತ್ತವೆ ಮತ್ತು ಎಷ್ಟು ಉದ್ಯೋಗಗಳು ಮತ್ತು ಯಾವ ಉದ್ಯೋಗಗಳು ನಡೆಯಲಿವೆ ಎಂಬುದನ್ನು ನಿರ್ಧರಿಸುತ್ತದೆ ಮತ್ತು ಅದು ಎಲ್ಲಿ ಆ ಉದ್ಯೋಗಗಳು ರನ್ ಆಗಬೇಕು ಎಂಬುದರ ಬಗ್ಗೆಯೂ ನಿರ್ಧರಿಸುತ್ತದೆ ಇವು ಪ್ರತಿಯೊಂದು ವಿಭಿನ್ನ ಉದ್ಯೋಗಗಳು ಪ್ರತಿಯೊಂದು ಡೇಟಾ ನೋಡ್ ಗಳಲ್ಲಿ ಟಾಸ್ಕ್ ಟ್ರ್ಯಾಕರ್ ಚಾಲನೆಯಾಗುತ್ತದೆ ಆದ್ದರಿಂದ ಇದು ಒಂದು ಡೇಟಾ ನೋಡ್ ಇದು ಮತ್ತೊಂದು ಡೇಟಾ ನೋಡ್ ಆಗಿದೆ ಆದ್ದರಿಂದ ಈ ಟಾಸ್ಕ್ ಟ್ರ್ಯಾಕರ್ ಗಳು ಡೇಟಾ ವನ್ನು ಮತ್ತು ಕಾರ್ಯಗಳನ್ನು ಮೂಲತಃ ಜಾಬ್ ಟ್ರ್ಯಾಕರ್ ನಿಂದ ಸ್ವೀಕರಿಸುತ್ತದೆ ಆದ್ದರಿಂದ ಈ ಡೇಟಾ ನೋಡ್ ಗಳಲ್ಲಿ ಕಾರ್ಯರೂಪಕ್ಕೆ ಬರಲಿರುವ ಈ ಕಾರ್ಯಗಳನ್ನು ಜಾಬ್ ಟ್ರ್ಯಾಕರ್ ನಿಂದ ಸ್ವೀಕರಿಸಲಾಗುವುದು ಮತ್ತು ಇವುಗಳು ಯಾವಾಗಲೂ ಜಾಬ್ ಟ್ರ್ಯಾಕರ್ ನೊಂದಿಗೆ ಸಂವಹನದಲ್ಲಿರುತ್ತವೆ ಟಾಸ್ಕ್ ಟ್ರ್ಯಾಕರ್ ಜಾಬ್ ಟ್ರ್ಯಾಕರ್ ನೊಂದಿಗೆ ಸಂವಹನದಲ್ಲಿರುತ್ತದೆ ಮತ್ತು ಇವು ಯಾವಾಗಲೂ ಪ್ರಗತಿಯನ್ನು ಜಾಬ್ ಟ್ರ್ಯಾಕರ್ ಗೆ ವರದಿ ಮಾಡಲಿವೆ ಆದ್ದರಿಂದ ಮೂಲತಃ ಇದು ಮಾಸ್ಟರ್ ಸ್ಲೇವ್ ಆರ್ಕಿಟೆಕ್ಚರ್ ಆಗಿದೆ ಅಲ್ಲಿ ಮೂಲತಃ ಮಾಸ್ಟರ್ ಫೈಲ್ ಗಳನ್ನು ಮತ್ತು ನಿಘಂಟುಗಳನ್ನು ತೆರೆಯುವುದು ಮುಚ್ಚುವುದು ಫೈಲ್ ಗಳ ಮತ್ತು ನಿಘಂಟುಗಳ ಮರುಹೆಸರಿಸುವಿಕೆ ಮತ್ತು ಡೇಟಾ ನೋಡ್ ಗಳಿಗೆ ಬ್ಲಾಕ್ ಗಳ ಮ್ಯಾಪಿಂಗ್ ಅನ್ನು ನಿರ್ಧರಿಸುತ್ತದೆ ಸ್ಲೇವ್ಸ್ ಫೈಲ್ ಸಿಸ್ಟಮ್ ಗಳನ್ನು ಓದುವುದು ಬರೆಯುವುದು ಎಂಬ ವಿನಂತಿಯನ್ನು ಕ್ಲೈಂಟ್ ಗಳಿಂದ ಪಡೆದು ನಂತರ ಬ್ಲಾಕ್ ರಚನೆ ಅಳಿಸುವಿಕೆ ಪುನರಾವರ್ತನೆ ಮತ್ತು ಮುಂತಾದವುಗಳನ್ನು ಮಾಡುತ್ತದೆ ಮೂಲತಃ ಇದು ಮಾಸ್ಟರ್ ನೋಡ್ ನೇಮ್ ನೋಡ್ ಮೂಲತಃ ಮಾಸ್ಟರ್ ನೋಡ್ ಆಗುತ್ತದೆ ಇವು ಸ್ಲೇವ್ ನೋಡ್ ಗಳಂತೆ ಸ್ಲೇವ್ ನೋಡ್ ಗಳು ಮೂಲತಃ ಜಾಬ್ ಟ್ರ್ಯಾಕರ್ ನಿಂದ ವಿಭಿನ್ನ ಕಾರ್ಯಗಳನ್ನು ನಿರಂತರವಾಗಿ ಪಡೆಯುತ್ತವೆ ಇವುಗಳನ್ನು ಈ ಪ್ರತಿಯೊಂದು ವಿಭಿನ್ನ ಡೇಟಾ ನೋಡ್ ಗಳಲ್ಲಿ ಕಾರ್ಯಗತಗೊಳಿಸಬೇಕಾಗುತ್ತದೆ ಮೂಲತಃ ಈ ಟಾಸ್ಕ್ ಟ್ರ್ಯಾಕರ್ ಕಾರ್ಯ ಮುಗಿದ ನಂತರ ಅಥವಾ ಅದರ ನಡುವೆ ಅದು ಜಾಬ್ ಟ್ರ್ಯಾಕರ್ ಗೆ ಸ್ಥಿತಿಯನ್ನು ನವೀಕರಿಸುತ್ತದೆ ಈಗ ನಾವು ಮೊಂಗೊಡಿಬಿ ಬಗ್ಗೆ ತಿಳಿಯೋಣ ಮೊಂಗೊಡಿಬಿ ಎನ್ನುವುದು ಡೇಟಾ ನಿರ್ವಹಣಾ ಸಾಧನವಾಗಿದ್ದು ಇದು ಮೂಲತಃ ವಿಭಿನ್ನ ಡೇಟಾಬೇಸ್ ಗಳನ್ನು ಬೆಂಬಲಿಸುತ್ತದೆ ಮತ್ತು ವಿಶೇಷವಾಗಿ ಐಐಒಟಿ ಯ ಸಂದರ್ಭದಲ್ಲಿ ಇದು ನೋಎಸ್ಕ್ಯೂಎಲ್ ಡೇಟಾಬೇಸ್ ಅನ್ನು ಬೆಂಬಲಿಸುತ್ತದೆ ಏಕೆಂದರೆ ಇದು ರಚನೆರಹಿತ ಡೇಟಾ ವನ್ನು ಸಂಗ್ರಹಿಸಿರುತ್ತದೆ ಆದ್ದರಿಂದ ನೋಎಸ್ಕ್ಯೂಎಲ್ ಡೇಟಾಬೇಸ್ ಅನ್ನು ಮೊಂಗೋಡಿಬಿ ಬೆಂಬಲಿಸುತ್ತದೆ ಇದು ಮೊಂಗೊಡಿಬಿ ಡೇಟಾಬೇಸ್ ಎಂದು ಖಚಿತಪಡಿಸುತ್ತದೆ ಇದು ಮೂಲತಃ ನೊಎಸ್ಕ್ಯೂಎಲ್ ಡೇಟಾಬೇಸ್ ಆಗಿದೆ ಮತ್ತು ಇದು ಹಡೂಪ್ ಜೊತೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಡೇಟಾಬೇಸ್ ಕಾರ್ಯಕ್ಷಮತೆ ಸುಧಾರಣೆ ಕಾರ್ಯಕ್ಷಮತೆ ಖಾತರಿಪಡಿಸುವುದು ಒಟ್ಟಾರೆ ಉತ್ತಮ ಕಾರ್ಯಕ್ಷಮತೆಯನ್ನು ಖಾತ್ರಿಪಡಿಸುತ್ತದೆ ಸ್ಕೇಲೆಬಿಲಿಟಿ ಲಭ್ಯತೆ ಮತ್ತು ಮುಂತಾದವುಗಳನ್ನು ಖಚಿತಪಡಿಸುತ್ತದೆ ಮತ್ತು ಎಂಟರ್ಪ್ರೈಸ್ ನಾದ್ಯಂತ ಡೇಟಾ ದ ರೀತಿಯ ನೋಟವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಮೊಂಗೋಡಿಬಿ ಮೂಲತಃ ಹಡೂಪ್ ಜೊತೆ ಕೆಲಸ ಮಾಡುತ್ತದೆ ಸಂಕೀರ್ಣ ವಿಶ್ಲೇಷಣೆಗಾಗಿ ಹಡೂಪ್ ಮೂಲತಃ ಮೊಂಗೊಡಿಬಿ ಗೆ ಪ್ರಬಲ ಫ್ರೇಮ್ ವರ್ಕ್ ಬ್ಯಾಚ್ ಅಗ್ಗಿಗೇಷನ್ ಡೇಟಾ ವೇರ್ ಹೌಸಿಂಗ್ ಮತ್ತು ಡೇಟಾ ವನ್ನು ಲೋಡ್ ಮಾಡುವಂತಹ ವಿವಿಧ ಅಪ್ಲಿಕೇಶನ್ ಗಳನ್ನು ಮೊಂಗೊಡಿಬಿ ಬೆಂಬಲಿಸುತ್ತದೆ ಆದ್ದರಿಂದ ಬ್ಯಾಚ್ ಅಗ್ಗಿಗೇಷನ್ ಡೇಟಾ ವೇರ್ ಹೌಸಿಂಗ್ ಮತ್ತು ಇಟಿಎಲ್ ಡೇಟಾ ನಿರ್ವಹಣೆ ಇವುಗಳು ಹಡೂಪ್ ಜೊತೆಗೆ ಮೊಂಗೋಡಿಬಿ ಯ ವಿಭಿನ್ನ ಗುಣಲಕ್ಷಣಗಳು ಅಥವಾ ವಿಭಿನ್ನ ಕ್ರಿಯಾತ್ಮಕತೆಗಳಾಗಿವೆ ಆದ್ದರಿಂದ ಇದರೊಂದಿಗೆ ನಾವು ಈ ನಿರ್ದಿಷ್ಟ ಉಪನ್ಯಾಸದ ಅಂತ್ಯಕ್ಕೆ ಬಂದಿದ್ದೇವೆ ನಿಮಗೆ ಈ ವಿಭಿನ್ನ ಉಲ್ಲೇಖಗಳನ್ನು ನೀಡಲಾಗಿದೆ ಏಕೆಂದರೆ ನಿಮಗೆ ಆಸಕ್ತಿಯಿದ್ದರೆ ಇವುಗಳನ್ನು ಓದಿರಿ ಹಡೂಪ್ ಮೊಂಗೋಡಿಬಿ ಮತ್ತು ಮ್ಯಾಪ್ರೆಡ್ಯೂಸ್ ಐಐಒಟಿ ಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅನುಭವಿಸುತ್ತಿರುವ ಬಿಗ್ ಡೇಟಾದ ಸರಿಯಾದ ಡೇಟಾ ನಿರ್ವಹಣೆಗೆ ಇವು ಸಹಾಯ ಮಾಡುತ್ತದೆ ಆದ್ದರಿಂದ ಇದರೊಂದಿಗೆ ನಾವು ಅಂತ್ಯಕ್ಕೆ ಬಂದಿದ್ದೇವೆ ಮತ್ತು ಇದು ಇಲ್ಲಿ ಉಲ್ಲೇಖಿಸಲಾದ ವಿಭಿನ್ನ ಉಲ್ಲೇಖಗಳ ಸಂಗ್ರಹವಾಗಿದೆ